ಪಠ್ಯಕ್ರಮ 1 ರ ಪಠ್ಯ 16 ಕ್ಕೆ ಸ್ವಾಗತ ಈ ಪಠ್ಯವು ಕೋರ್ಸ್ ಔಟ್ಕಮ್ಸ್ಗಳನ್ನು ಬರೆಯುವುದಕ್ಕೆ ಸಂಬಂಧಿಸಿದೆ ನಾವು ಇದರ ಎರಡು ಪಠ್ಯಗಳನ್ನು ಹೊಂದಿದ್ದೇವೆ ಹಿಂದಿನ ಘಟಕದಲ್ಲಿ ಔಟ್ಕಮ್ಗಳು ಮೌಲ್ಯಮಾಪನ ಮತ್ತು ಸೂಚನೆಗಳ ನಡುವೆ ಅಲೈನ್ಮೆಂಟ್ ಬೋಧನೆ ಮತ್ತು ಮುಂತಾದ ಸಮಸ್ಯೆಗಳನ್ನು ನೋಡುವ ಚೌಕಟ್ಟನ್ನು ಒದಗಿಸುತ್ತದೆ ಪ್ರಸ್ತುತ ಪಠ್ಯವಾದ M1U16 ನಲ್ಲಿ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವುದು ಮತ್ತು ಅವುಗಳನ್ನು ಪ್ರವರ್ಗ ಕೋಷ್ಟಕದಲ್ಲಿ ಕಂಡುಹಿಡಿಯುವುದು ಮುಖ್ಯ ಪರಿಣಾಮವಾಗಿದೆ ಇದು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವಂತಿದೆ ಪಠ್ಯಕ್ರಮ 1 ರ ಮುಖ್ಯ ಗುರಿ ಇದು ಫಲಿತಾಂಶ ಆಧಾರಿತ ಶಿಕ್ಷಣದ ಸಂದರ್ಭದಲ್ಲಿ ಪರಿಣಾಮಗಳನ್ನು ಹೇಗೆ ಬರೆಯುವುದು ಎಂದು ನೀವು ಎಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ನೋಡಿದರೆ ಭಾರತದಲ್ಲಿನ ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ಪದವೀಧರರು ರಾಷ್ಟ್ರೀಯ ಮಾನ್ಯತೆ ಮಂಡಳಿಯಿಂದ ಗುರುತಿಸಲ್ಪಟ್ಟ ಕಾರ್ಯಕ್ರಮದ ಪರಿಣಾಮಗಳನ್ನು ಸಾಧಿಸಬೇಕಾಗುತ್ತದೆ ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳನ್ನು ವಿಶ್ವವಿದ್ಯಾಲಯ ಅಥವಾ ಕಾರ್ಯಕ್ರಮವು ನೀಡುವ ಇಲಾಖೆಯಿಂದ ಗುರುತಿಸಲಾಗುತ್ತದೆ ಸ್ವಾಯತ್ತ ಸಂಸ್ಥೆಯ ವಿಷಯದಲ್ಲಿ ಇದನ್ನು ಒಂದು ವಿಭಾಗ ಮತ್ತು ಅದರ ಅಧ್ಯಯನ ಮಂಡಳಿಯು ನಿರ್ಧರಿಸುತ್ತದೆ ಆದರೆ ಸ್ವಾಯತ್ತವಲ್ಲದ ಸಂಸ್ಥೆಯಲ್ಲಿ ಇದನ್ನು ವಿಶ್ವವಿದ್ಯಾಲಯದ ಅಧ್ಯಯನ ಮಂಡಳಿಯು ನಿರ್ಧರಿಸುತ್ತದೆ

ಪಿಒಗಳು ಕಾರ್ಯಕ್ರಮದಿಂದ ಸಾಧಿಸಬೇಕಾಗಿದೆ ನೀವು ಅವುಗಳನ್ನು ಹೇಗೆ ಸಾಧಿಸುತ್ತೀರಿ ನಮಗೆ ಲಭ್ಯವಿರುವ ಕೆಲವು ಚಟುವಟಿಕೆಗಳು ಪಠ್ಯಕ್ರಮಗಳು ಯೋಜನೆಗಳು ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಇವುಗಳು ಇವೆ ಆದರೆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಸರಿಯಾಗಿ ಮೌಲ್ಯಅಂಕಣ ಮಾಡಿದರೆ ಮಾತ್ರ ನೀವು ಪಿಒಗಳು ಸಾಧನೆಗೆ ನಾವು ನೇರವಾಗಿ ಕೊಡುಗೆ ನೀಡುತ್ತೇವೆ ಎಂದು ಹೇಳಲಾಗುವುದಿಲ್ಲ ನಿಮ್ಮಲ್ಲಿರುವ ಪಠ್ಯಕ್ರಮಗಳನ್ನು ಕೋರ್ಸ್ಗಳನ್ನು ಮೂಲ ಪಠ್ಯಕ್ರಮಗಳು ಕೋರ್ ಕೋರ್ಸ್ ಹಾಗು ಆರಿಸಿದ ಪಠ್ಯಕ್ರಮಗಳಾಗಿ ಎಲೆಕ್ಟಿವ್ಗಳಾಗಿ ವರ್ಗೀಕರಿಸಲಾಗಿದೆ ನೀವು ಅವುಗಳನ್ನು ಮುಕ್ತ ಆರಿಸಿದ ಪಠ್ಯಕ್ರಮ ಮತ್ತು ವೃತ್ತಿಪರ ಆರಿಸಿದ ಪಠ್ಯಕ್ರಮ ಮತ್ತು ಇನ್ನಿತರ ವಿಭಾಗಗಳಾಗಿ ಮತ್ತಷ್ಟು ವಿಂಗಡಿಸಿ ಆದರೆ ಅವು ಚುನಾಯಿತವಾಗಿವೆ ಮೂಲ ಪಠ್ಯಕ್ರಮಗಳನ್ನು ವಿಶಾಲವಾಗಿ ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ ಒಂದು ಎಂಜಿನಿಯರಿಂಗ್ ಅಥವಾ ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳು ಇತರವು ಮೂಲಭೂತ ವಿಜ್ಞಾನಗಳು ಮಾನವಿಕತೆಗಳು ಸಾಮಾಜಿಕ ವಿಜ್ಞಾನಗಳು ಮತ್ತು ನಿರ್ವಹಣೆ ಎರಡನೇ ವರ್ಗದ ಪಠ್ಯಕ್ರಮಗಳು ಈ ನಾಲ್ಕು ತರಗತಿಗಳ ಯಾವುದಾದರೂ ಅಡಿಯಲ್ಲಿ ಬರಬಹುದು ಪಿಒಗಳು ಸಾಧನೆಯನ್ನು ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲ ಪಠ್ಯಕ್ರಮಗಳು ಮತ್ತು ಯೋಜನೆಗಳು ಮತ್ತು ಚಟುವಟಿಕೆಗಳ ಮೂಲಕ ಮಾತ್ರ ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಆರಿಸಿದ ಪಠ್ಯಕ್ರಮದ ಮುಖ್ಯ ವಿಷಯವೆಂದರೆ ಎಲ್ಲಾ ವಿದ್ಯಾರ್ಥಿಗಳಿಂದ ಒಂದೇ ರೀತಿಯ ಆರಿಸಿದ ಪಠ್ಯಕ್ರಮವನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ನೀವು ಅದನ್ನು ಎಣಿಸಲು ಸಾಧ್ಯವಿಲ್ಲ ಮತ್ತು ಅನೇಕ ಸ್ಥಳಗಳು ಅನೇಕ ಕಾಲೇಜುಗಳು ಮತ್ತು ಅಧ್ಯಾಪಕರು ಇದರ ಬಗ್ಗೆ ಸ್ವಲ್ಪ ನಿರಾಶೆ ಅನುಭವಿಸುತ್ತಾರೆ ಏಕೆಂದರೆ ಆರಿಸಿದ ಪಠ್ಯಕ್ರಮಗಳು ಒಂದು ಕಾರ್ಯಕ್ರಮದ 18 ರಿಂದ 24 ಅ೦ಕಗಳನ್ನು ಹೊಂದಿರುತ್ತವೆ ಅಂತಹ ಸಂದರ್ಭದಲ್ಲಿ ಪಿಒಗಳು ಸಾಧನೆಯನ್ನು ಲೆಕ್ಕಾಚಾರ ಮಾಡಲು ನಾವು ಅವರನ್ನು ಏಕೆ ಸೇರಿಸುತ್ತಿಲ್ಲ ಸಾಮಾನ್ಯ ಭಾವನೆ ಏನೆಂದರೆ ನಾನು ಇಲ್ಲಿ ಚೆನ್ನಾಗಿ ಪ್ರದರ್ಶಿಸುತ್ತಿದ್ದೇವೆ ಆದರೂ ನಾನು ಅಂಕಗಳನ್ನು ಕಳೆದುಕೊಳ್ಳುತ್ತಿದ್ದೇನೆ ಏಕೆಂದರೆ ಮಾನ್ಯತೆ ಪ್ರಕ್ರಿಯೆಯಲ್ಲಿ ಅವುಗಳನ್ನು ಎಣಿಸಲಾಗುವುದಿಲ್ಲ ಆದ್ದರಿಂದ ಅದನ್ನು ಹಾಗೆ ನೋಡಬಾರದು ನೀವು ಆರಿಸಿದ ಪಠ್ಯಕ್ರಮದ ಅಡಿಯಲ್ಲಿ ಮಾಡುವ ಕಾರ್ಯಗಳು ಎನ್ಬಿಎ ಮಾನ್ಯತೆ ಪ್ರಕ್ರಿಯೆಯನ್ನು ಕಾರ್ಯಕ್ರಮದ ಕನಿಷ್ಠ ಅವಶ್ಯಕತೆಯಂತೆ ನೋಡಬೇಕು ಗರಿಷ್ಠ ಅವಶ್ಯಕತೆಯಲ್ಲ ನೀವು ನೋಡುವಂತೆ ಪಠ್ಯಕ್ರಮಗಳು ಯಾವುದೇ ಎಂಜಿನಿಯರಿಂಗ್ ಕಾರ್ಯಕ್ರಮದ ಪ್ರಬಲ ಭಾಗವಾಗಿದೆ ಇಂದು ಒಂದು ಕಾರ್ಯಕ್ರಮದ ಕ್ರೆಡಿಟ್ ಲೋಡ್ 170 ರಿಂದ 175 ಕ್ರೆಡಿಟ್ಗಳು ಎಂದು ಭಾವಿಸಿದರೆ ಇದರಲ್ಲಿ ಸುಮಾರು 140 ರಿಂದ 150 ಕ್ರೆಡಿಟ್ಗಳು ಪಠ್ಯಕ್ರಮಗಳ ಮೂಲಕ ಆಗಿರಬಹುದು ಪ್ರಸ್ತುತ ಪಚಾರಿಕ ಪಠ್ಯಕ್ರಮಗಳನ್ನು ಅನೇಕ ಸ್ವರೂಪಗಳಲ್ಲಿ ನೀಡಲಾಗುತ್ತದೆ ಅದು 3 0 0 ಆಗಿರಬಹುದು 3 ವಾರಕ್ಕೆ ಉಪನ್ಯಾಸಗಳ ಸಂಖ್ಯೆಗೆ ಅನುರೂಪವಾಗಿದೆ ಎರಡನೇ ಅಂಕಿಯು ಟ್ಯುಟೋರಿಯಲ್ಗಾಗಿ ಒಂದು ವಾರದಲ್ಲಿ ಮೀಸಲಾಗಿರುವ ಗಂಟೆಗಳಿಗೆ ಅನುರೂಪವಾಗಿದೆ ಮೂರನೇ ಅಂಕಿಯು ಒಂದು ವಾರಕ್ಕೆ ಪ್ರಯೋಗಾಲಯದ ಅವಧಿಗಳ ಸಂಖ್ಯೆಗೆ ಅನುರೂಪವಾಗಿದೆ ಸಾಮಾನ್ಯವಾಗಿ ಪ್ರಯೋಗಾಲಯ ಅವಧಿಯನ್ನು 2 ಗಂಟೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ 2 ಗಂಟೆಗಳ ಪ್ರಯೋಗಾಲಯವು 1 ಕ್ರೆಡಿಟ್ ಅನ್ನು ಹೊಂದಿರುತ್ತದೆ ನಾನು ಅದನ್ನು 3 ಗಂಟೆಗಳ ಕಾಲ ಮಾಡುತ್ತಿದ್ದೇನೆ ಎಂದು ಹೇಳಿ 1 5 ಕ್ರೆಡಿಟ್ನಂತಹ ಸಂಖ್ಯೆಗಳನ್ನು ಬಳಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಇದನ್ನು 2 ಗಂಟೆ ಅಥವಾ 4 ಗಂಟೆಗಳ ಕಾಲ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಇದು ಪ್ರಯೋಗಾಲಯದ 2 ಕ್ರೆಡಿಟ್ಗಳಾಗಿ ಪರಿಣಮಿಸುತ್ತದೆ ಆದ್ದರಿಂದ ನೀವು ವಿವಿಧ ಸ್ವರೂಪಗಳನ್ನು ಹೊಂದಿದ್ದೀರಿ ವಿಶೇಷವಾಗಿ ಸ್ವಾಯತ್ತ ಕಾಲೇಜುಗಳು ಇದರ ಉತ್ತಮ ಲಾಭವನ್ನು ಪಡೆಯಬಹುದು ನೀವು 301 ಅನ್ನು ಹೊಂದಬಹುದು ಅಂದರೆ ವಾರಕ್ಕೆ 3 ಉಪನ್ಯಾಸ ಸಮಯ ಮತ್ತು 1 ಪ್ರಯೋಗಾಲಯ ಅವಧಿ ಅಥವಾ 3 1 0 ಅಥವಾ 4 0 0 ನೀವು 2 0 0 2 0 1 ಹೊಂದಬಹುದು ಕಡಿಮೆ ಸಂಖ್ಯೆಯ ಕ್ರೆಡಿಟ್ ಪಠ್ಯಕ್ರಮಗಳನ್ನು ಮುಖ್ಯವಾಗಿ ಅಗಲವನ್ನು ಸರಿದೂಗಿಸಲು ಬಳಸಬಹುದು ಉದಾಹರಣೆಗೆ ಯಾರಾದರೂ ಕೆಲವು ಅಂಶಗಳೊಂದಿಗೆ ಪರಿಚಿತರಾಗಿರಬೇಕೆಂದು ನೀವು ಬಯಸಿದರೆ ನೀವು ಪೂರ್ಣ ಪ್ರಮಾಣದ 3 ಕ್ರೆಡಿಟ್ ಪಠ್ಯಕ್ರಮವನ್ನು ನೀಡಬೇಕಾಗಿಲ್ಲ ನೀವು ಬಯಸಿದರೆ ನೀವು 1 ಕ್ರೆಡಿಟ್ ಪಠ್ಯಕ್ರಮವನ್ನು ಸಹ ಹೊಂದಬಹುದು ಆದ್ದರಿಂದ ನೀವು 2 0 2 0 0 1 ಪ್ರಯೋಗಾಲಯವು ಸ್ವತಂತ್ರ ಪಠ್ಯಕ್ರಮವಾಗಿದ್ದರೆ ಇದು ಸಾಮಾನ್ಯವಾಗಿರುತ್ತದೆ ಅಥವಾ 1 0 2 ಅಥವಾ 1 0 1 ಕ್ರೆಡಿಟ್ಗಳಿವೆ ಆದ್ದರಿಂದ ನೀವು ವ್ಯಾಪಕ ಶ್ರೇಣಿಯ ಪಠ್ಯಕ್ರಮಗಳನ್ನು ಹೊಂದಿದ್ದೀರಿ ಮತ್ತು ನೀವು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವಾಗ ಠ್ಯಕ್ರಮದ ಪರಿಣಾಮಗಳೊಂದಿಗೆ ಸಂಯೋಜಿಸಲ್ಪಟ್ಟ ಪ್ರಯೋಗಾಲಯ ಚಟುವಟಿಕೆ ಇದ್ದರೆ ಅದು ಆ ಚಟುವಟಿಕೆಯನ್ನೂ ಸಹ ಪ್ರತಿಬಿಂಬಿಸಬೇಕು ನಾವು ಇದನ್ನು ಮೊದಲೇ ಹೇಳಿದ್ದೇವೆ ಪಠ್ಯಕ್ರಮದ ಕೊನೆಯಲ್ಲಿ ಅವರು ಏನು ಮಾಡಬೇಕೆಂಬುದರ ಬಗ್ಗೆ ಸ್ಪಷ್ಟವಾದಾಗ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಯುತ್ತಾರೆ ಪಠ್ಯಕ್ರಮದ ಕೊನೆಯಲ್ಲಿ ಅವರು ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಪಠ್ಯಕ್ರಮದ ಪರಿಣಾಮಗಳ ಪ್ರಕಾರ ಹೇಳಲಾಗುತ್ತದೆ ಅಂದಾಜುವಿಕೆಯು ಅವರು ಏನು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಎಂಬುದರೊಂದಿಗೆ ಒಂದು ಅಲೈನ್ಮೆಂಟ್ ಇದೆ ಹಿಂದಿನ ಘಟಕದಲ್ಲಿ ನಾವು ವಿವರಿಸಿದ್ದೇವೆ ಇರಿಸಿಕೆ ತೋರಿಸುತ್ತದೆ ಅಂತೆಯೇ ಅವರು ಸಾಧಿಸಲು ನಿರೀಕ್ಷಿಸಿದ್ದನ್ನು ಪಡೆದುಕೊಳ್ಳಲು ಅವರಿಗೆ ಅನುಕೂಲವಾಗುವಂತೆ ಸೂಚನಾ ಚಟುವಟಿಕೆಗಳನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಡೆಸಲಾಗುತ್ತದೆ ಅಂದರೆ ಇದು ಸೂಚನೆ ಮತ್ತು ಅಂದಾಜುವಿಕೆ ಮತ್ತು ಪಠ್ಯಕ್ರಮದ ಪರಿಣಾಮಗಳ ನಡುವಿನ ಇರಿಸಿಕೆ ಪಾತ್ರವೇ ಇದು ಈಗ ಪಠ್ಯಕ್ರಮದ ಪರಿಣಾಮಗಳ ಬಗ್ಗೆ ನೋಡೋಣ ಪಠ್ಯಕ್ರಮದ ಪರಿಣಾಮಗಳು ವಿದ್ಯಾರ್ಥಿಯು ಪಠ್ಯಕ್ರಮದ ಕೊನೆಯಲ್ಲಿ ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇವು ಗಣನ ಸಾಮರ್ಥ್ಯವಿರುವ ಗುಣಲಕ್ಷಣಗಳು ಕೌಶಲ್ಯಗಳು ಮತ್ತು ಪೂರಕ ಜ್ಞಾನ ಮತ್ತು ನೀವು ಗುಣಲಕ್ಷಣಗಳನ್ನು ಸಹ ಒಳಗೊಂಡಿರುವಿರಿ ಈ ಗುಣಲಕ್ಷಣಗಳ ಯಾವ ಹೇಳಿಕೆಯು ಗಣನ ಕ್ಷೇತ್ರದ ಅಡಿಯಲ್ಲಿ ಬರಬಹುದು ಸಂಪೂರ್ಣವಾಗಿ ಗುರುತಿಸಲಾಗಿರುವ ಕೆಲವು ಚಟುವಟಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಪರಿಣಾಮಕಾರಿ ಸಾಮರ್ಥ್ಯ ಇದು COನ ಪ್ರಮುಖ ಅಂಶವೆಂದರೆ ಅದನ್ನು ಅಳೆಯಬಹುದು ಅಸ್ಪಷ್ಟ ಉದ್ದೇಶವನ್ನು ನೀಡುವ ಅಸ್ಪಷ್ಟ ಹೇಳಿಕೆಯನ್ನು ನಾನು ಬರೆಯಲು ಸಾಧ್ಯವಿಲ್ಲ ಅದು ತುಂಬಾ ಸ್ಪಷ್ಟವಾಗಿರಬೇಕು ಮತ್ತು ವಿದ್ಯಾರ್ಥಿಯು ಪ್ರದರ್ಶನ ನೀಡಿದಾಗ ಮತ್ತು ನಾನು ಪಠ್ಯಕ್ರಮದ ಪರಿಣಾಮವನ್ನು ನೋಡಿದಾಗ ಅದನ್ನು ನನಗೆ ಅಳೆಯಬಹುದು ವಿಷಯಗಳನ್ನು ಅಳೆಯಲಾಗದ ಮತ್ತು ವಿಷಯಗಳನ್ನು ಅಳೆಯಬಹುದಾದಂತಹ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ಮಾಪನವು ಸಿಒ ಹೇಳಿಕೆಯ ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಇದಕ್ಕೆ ನಿರ್ದಿಷ್ಟ ಪ್ರಮಾಣದ ಅಭ್ಯಾಸದ ಅಗತ್ಯವಿರುತ್ತದೆ ಏಕೆಂದರೆ ಅನೇಕ ಶಿಕ್ಷಕರು ತಮ್ಮ ಹಳೆಯ ಅಭ್ಯಾಸಗಳಿಂದಾಗಿ ಇದನ್ನು ಹೇಳಿಕೆಯಾಗಿ ಜಾರಿಗೊಳಿಸಬಹುದು ಎಂದು ನಾವು ಗಮನಿಸಿದ್ದೇವೆ ಹೇಳಿಕೆಯನ್ನು ಬರೆಯುವ ರೀತಿಯಿಂದ ಅವರ ಉದ್ದೇಶ ಸ್ಪಷ್ಟವಾಗಿಲ್ಲ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಇದು ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಇದು ಅಭ್ಯಾಸದೊಂದಿಗೆ ಮಾತ್ರ ಬರುತ್ತದೆ ನಾವು ಲರ್ನಿಂಗ್ ಔಟ್ಕಮ್ಸ್ಗಳನ್ನು 50 ರಿಂದ 60 ವರ್ಷಗಳಿಗಿಂತ ಹೆಚ್ಚು ಕಾಲ ಶಿಕ್ಷಣಕ್ಕೆ ಸಂಬಂಧಿಸಿದ ಸಾಹಿತ್ಯದಲ್ಲಿ ಬಳಸಲ್ಪಟ್ಟ ಪದಗಳಾಗಿವೆ ಮ್ಯಾಗರ್ 1962ರ ಪ್ರಕಾರ ಅವರ ಮೊದಲ ಪುಸ್ತಕ ಬಂದಿತು ಕಲಿಕೆಯ ಪರಿಣಾಮಗಳನ್ನು ಹೇಗೆ ಬರೆಯುವುದು ಎಂದು ವ್ಯಾಖ್ಯಾನಿಸುವ ಕಾರ್ಯವಿಧಾನವನ್ನು ಅವರು ಆವಾಗಲೇ ನೀಡಿದ್ದಾರೆ ಅವರು ಅದನ್ನು ಬೋಧನಾ ಧ್ಯೇಯಗಳು ಎಂದು ಕರೆದರು ಎರಡಕ್ಕೂ ಒಂದೇ ಅರ್ಥ ಈಗ ಮ್ಯಾಗರ್ ಶೈಲಿಯ ಬರವಣಿಗೆಯಲ್ಲಿ 3 ಅಂಶಗಳಿವೆ ಮೊದಲನೆಯದು ಕಾರ್ಯಕ್ಷಮತೆ ಹೇಳಿಕೆಯು ಯಾವಾಗಲೂ ಕಲಿಯುವವರು ಏನು ಮಾಡಲು ಶಕ್ತರಾಗಿದ್ದಾರೆ ಎಂಬುದನ್ನು ಹೇಳಬೇಕು ಆದ್ದರಿಂದ ಇದನ್ನು ಪರಿಣಾಮದ ಹೇಳಿಕೆಯನ್ನು ಬರೆಯಿರಿ ಎಂದು ಹೇಳಬಹುದು ಅದು ವಿದ್ಯಾರ್ಥಿಗೆ ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿರಬೇಕು ಎಂಬುದನ್ನು ಹೊರತುಪಡಿಸಿ ಬೇರೆ ಏನನ್ನೂ ಅದು ಹೇಳುತ್ತಿಲ್ಲ ನಂತರ ಷರತ್ತು ಬರುತ್ತದೆ ಪರಿಣಾಮ ಸಂಭವಿಸಬೇಕಾದ ಘಟನೆಯ ಪ್ರಮುಖ ಷರತ್ತುಗಳನ್ನು ವಿವರಿಸುತ್ತದೆ ಕೆಲವು ಷರತ್ತುಗಳಲ್ಲಿ ವಿದ್ಯಾರ್ಥಿಗೆ ಏನಾದರೂ ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ವಿಧಾನವನ್ನು ಬಳಸಿಕೊಂಡು ನೀವು ಸಮಸ್ಯೆಯನ್ನು ಪರಿಹರಿಸಬೇಕು ಇದರರ್ಥ ಒಂದು ವಿಧಾನವನ್ನು ವಿದ್ಯಾರ್ಥಿಯು ಬಳಸಬೇಕೆಂದರೆ ಅವನು ಷರತ್ತು ಬದ್ಧವಾಗಿ ಅದನ್ನು ನಿರ್ವಹಿಸಬೇಕು ಅಥವಾ ಒಂದು ನಿರ್ದಿಷ್ಟವಾದ ಉಪಕರಣವನ್ನು ಬಳಸಿಕೊಂಡು ಕೆಲವು ಮಾರ್ಪುಕದ ಮೌಲ್ಯವನ್ನು ನಿರ್ಧರಿಸಬೇಕು ನೀವು ಸಮಸ್ಯೆಯನ್ನು ಪರಿಹರಿಸುತ್ತೀರಿ ಅಥವಾ ಮೊದಲೇ ನಿರ್ದಿಷ್ಟಪಡಿಸಿದ ಸಾಫ್ಟ್ವೇರ್ ಬಳಸಿ ಏನನ್ನಾದರೂ ಅನುಕರಿಸುತ್ತೀರಿ ಮೊದಲೇ ನಿರ್ದಿಷ್ಟಪಡಿಸಿದ ಸಾಫ್ಟ್ವೇರ್ ಅಥವಾ ಹೇಳಲಾದ ಉಪಕರಣಗಳು ಅಥವಾ ಕಾರ್ಯವಿಧಾನ ಅವು ಷರತ್ತುಗಳಾಗಿ ಮಾರ್ಪಡುತ್ತವೆ ಮ್ಯಾಗರ್ ಸ್ವತಃ ಒಂದು ಷರತ್ತು ಇದ್ದರೆ ಮಾತ್ರ ನೀವು ಅದನ್ನು ಸೇರಿಸಬೇಕು ಎಂದು ಹೇಳಿದ್ದಾರೆ ಯಾವುದೇ ಷರತ್ತು ಇಲ್ಲದಿದ್ದರೆ ಪರಿಣಾಮದ ಹೇಳಿಕೆಯ ಎರಡನೇ ಭಾಗವು ಕಡ್ಡಾಯವಾಗುವುದಿಲ್ಲ ಅಂತೆಯೇ ಮಾನದಂಡ ಸಾಧ್ಯವಾದಾಗಲೆಲ್ಲಾ ಪರಿಣಾಮ ಸ್ವೀಕಾರಾರ್ಹವೆಂದು ಪರಿಗಣಿಸಲು ಕಲಿಯುವವರು ಎಷ್ಟು ಚೆನ್ನಾಗಿ ನಿರ್ವಹಿಸಬೇಕು ಎಂಬುದನ್ನು ವಿವರಿಸುವ ಮೂಲಕ ಸ್ವೀಕಾರಾರ್ಹ ಕಾರ್ಯಕ್ಷಮತೆಯ ಮಾನದಂಡವನ್ನು ವಿವರಿಸುತ್ತದೆ ಸಂಗೀತ ಅಥವಾ ಕ್ರೀಡೆಯಂತಹ ಕೆಲವು ಪಠ್ಯಕ್ರಮಗಳಲ್ಲಿ ಸ್ವೀಕಾರದ ಮಾನದಂಡವಿರಬಹುದು ಅಲ್ಲಿ ಮಾನದಂಡಗಳು ಬಹಳ ಸ್ಪಷ್ಟವಾಗಿವೆ ಎಂಜಿನಿಯರಿಂಗ್ ಕಾರ್ಯಕ್ರಮದಲ್ಲಿ ಪ್ರಯೋಗಾಲಯದ ಪ್ರಯೋಗವನ್ನು ಮಾಡುವ ಸಂದರ್ಭ ಅಥವಾ ನಿರ್ದಿಷ್ಟ ನಿಖರತೆಯೊಂದಿಗೆ ಫಲಿತಾಂಶವನ್ನು ಪಡೆಯುವ ಸಂದರ್ಭವನ್ನು ಬಿಟ್ಟು ಅನೇಕ ಸಂದರ್ಭಗಳಲ್ಲಿ ಅವುಗಳು ಆಯ್ಕೆಗಳಾಗಿರುತ್ತವೆ ನಿಖರತೆಯ ಆ ಅವಶ್ಯಕತೆಯು ಮಾನದಂಡವಾಗುತ್ತದೆ ಮತ್ತೊಮ್ಮೆ ಸಾಧ್ಯವಾದಾಗಲೆಲ್ಲಾ ಹೇಳಿಕೆಯನ್ನು ಅರ್ಹಗೊಳಿಸಲಾಗುತ್ತದೆ ಆದ್ದರಿಂದ ಏನಾಗುತ್ತದೆ ಷರತ್ತು ಮತ್ತು ಮಾನದಂಡಗಳು ಅಸ್ತಿತ್ವದಲ್ಲಿಲ್ಲದಿದ್ದರೆ ಅವುಗಳು ಆಯ್ಕೆಯ ಅಂಶಗಳಾಗಿವೆ ಮ್ಯಾಗರ್ ಪ್ರಕಾರ ಕಾರ್ಯಕ್ಷಮತೆ ಮಾತ್ರ ಉಳಿಯುತ್ತದೆ ಆದ್ದರಿಂದ ನೀವು ಕೇವಲ ಕಾರ್ಯಕ್ಷಮತೆಯನ್ನು ಹೇಳಿದಾಗ ಅದು ಕಲಿಕೆಯ ಪರಿಣಾಮದ ಇನ್ನೊಂದು ಪದವಾಗಿದೆ ಆಂಡರ್ಸನ್ ಬ್ಲೂಮ್ ಪ್ರಕಾರ ಅವರು 3 ಅಂಶಗಳನ್ನು ಒದಗಿಸಿದ್ದಾರೆ ಅವರು ಹೇಳುತ್ತಾರೆ ಯಾವುದೇ ಪಠ್ಯಕ್ರಮದ ಪರಿಣಾಮ ಅಥವಾ ಯಾವುದೇ ಕಲಿಕೆಯ ಪರಿಣಾಮಕ್ಕಾಗಿ ನೀವು ಸಾಮಾನ್ಯ ಕಾಂಡವನ್ನು ಹೊಂದಿರುತ್ತೀರಿ "ವಿದ್ಯಾರ್ಥಿಗೆ ಸಾಧ್ಯವಾಗುತ್ತದೆ" ವಾಸ್ತವವಾಗಿ ನೀವು ಪ್ರತಿ ಪಠ್ಯಕ್ರಮದ ಪರಿಣಾಮದ ಹೇಳಿಕೆಯ ಮುಂದೆ ಆ ಕಾಂಡವನ್ನು ಬರೆಯಬೇಕಾಗಿಲ್ಲ ವಿದ್ಯಾರ್ಥಿಗೆ ಸಾಧ್ಯವಾಗುತ್ತದೆ ನೀವು ಮೇಲ್ಭಾಗದಲ್ಲಿ ಬರೆದು ಪಠ್ಯಕ್ರಮದ ಪರಿಣಾಮಗಳನ್ನು ಕೆಳಗೆ ಬರೆದರೆ ಅದು ಸಮರ್ಪಕವಾಗಿರಬೇಕು ಯಾವ ವಿದ್ಯಾರ್ಥಿಯು ಮಾಡಬಹುದಾದ ಯಾವುದೇ ಪರಿಣಾಮವನ್ನು ಒಟ್ಟುಗೂಡಿಸಬಹುದು ಈ ಕಾಂಡವನ್ನು ಕ್ರಿಯಾಪದ ನುಡಿಗಟ್ಟು ಮತ್ತು ನುಡಿಗಟ್ಟಿನ ವಸ್ತುವನ್ನು ಅನುಸರಿಸುತ್ತದೆ ಆದ್ದರಿಂದ ಆ ಪದಗಳನ್ನು ಬಳಸಲಾಗುತ್ತದೆ ಕ್ರಿಯಾಪದ ನುಡಿಗಟ್ಟು ಯಾವುದೇ ಅರಿವಿನ ಮಟ್ಟಗಳಿಗೆ ಸೇರಿದ ಮಾನಸಿಕ ಪ್ರಕ್ರಿಯೆಯನ್ನು ಹೇಳುತ್ತದೆ ಇವುಗಳು ನೆನಪಿಡಿ ಅರ್ಥಮಾಡಿಕೊಳ್ಳಿ ಅನ್ವಯಿಸಿ ವಿಶ್ಲೇಷಿಸಿ ಮೌಲ್ಯಅಂಕಣ ಮಾಡಿ ಮತ್ತು ರಚಿಸಿ ಕ್ರಿಯಾಶೀಲ ಕ್ರಿಯಾಪದಗಳ ಗುಂಪಿನಿಂದ ಆರು ಅರಿವಿನ ಮಟ್ಟವನ್ನು ಗುರುತಿಸಬಹುದು ಎಂದು ನಾವು ಈಗಾಗಲೇ ಪ್ರವರ್ಗದಲ್ಲಿ ನೋಡಿದ್ದೇವೆ ಕೆಲವು ಕ್ರಿಯಾಪದಗಳು ಸಮಾನವಿದ್ದಂತೆ ಕಾಣುತ್ತವೆ ಏಕೆಂದರೆ ಕೆಲವೊಮ್ಮೆ ಎರಡು ಕ್ರಿಯಾಪದಗಳ ನಡುವೆ ಅಂತರ ಮಾಡುವುದು ಕಷ್ಟವಾಗುತ್ತದೆ ಉದಾಹರಣೆಗೆ ಅರ್ಥಮಾಡಿಕೊಳ್ಳುವುದು ಮತ್ತು ವಿಶ್ಲೇಷಿಸುವುದರ ನಡುವೆ ತೀಕ್ಷ್ಣವಾದ ರೇಖೆಯನ್ನು ಎಳೆಯಲು ಸಾಧ್ಯವಿಲ್ಲ ಕೆಲವೊಮ್ಮೆ ಕಷ್ಟವಾಗುತ್ತದೆ ಆದ್ದರಿಂದ ನಾವು ಒಂದು ಅಥವಾ ಹೆಚ್ಚಿನ ಅರಿವಿನ ಹಂತಗಳಲ್ಲಿ ಸಾಮಾನ್ಯವಾಗಿರುವ ಕೆಲವು ಪದಗಳನ್ನು ಕಾಣಬಹುದು ಮತ್ತು ನುಡಿಗಟ್ಟಿನ ವಸ್ತುವಿನ ಮೂರನೆಯ ಭಾಗವು ಜ್ಞಾನದ ಪ್ರಕಾರವನ್ನು ಹೇಳುತ್ತದೆ ಆಂಡರ್ಸನ್ ಮತ್ತು ಬ್ಲೂಮ್ ಜ್ಞಾನದ ನಾಲ್ಕು ಸಾಮಾನ್ಯ ವರ್ಗಗಳನ್ನು ಮಾತ್ರ ಗುರುತಿಸುತ್ತಾರೆ ಆದ್ದರಿಂದ ಪಠ್ಯಕ್ರಮದ ಪರಿಣಾಮದ ಮೂರನೇ ಭಾಗವು ಅಂದರೆ ಆಂಡರ್ಸನ್ ಮತ್ತು ಬ್ಲೂಮ್ ಪ್ರಕಾರ ಲರ್ನಿಂಗ್ ಔಟ್ಕಮ್ಸ್" ಕ್ರಿಯಾಪದ ನುಡಿಗಟ್ಟು ಮತ್ತು ಜ್ಞಾನದ ಪ್ರಕಾರವನ್ನು ಹೊಂದಿರುತ್ತದೆ ನಾವು ಆಂಡರ್ಸನ್ ಮತ್ತು ಬ್ಲೂಮ್ನ ನುಡಿಗಟ್ಟು ಮತ್ತು ವಸ್ತುವಿನೊಂದಿಗೆ ಮಾಗರ್ ಪ್ರಸ್ತಾಪಿಸಿದ ಅಂಶಗಳನ್ನು ಸಂಯೋಜಿಸುತ್ತಿದ್ದೇವೆ ನಾವು ಕಲಿಕೆಯ ಪರಿಣಾಮಗಳ ಒಂದು ರಚನೆಯನ್ನು ಪ್ರಸ್ತಾಪಿಸುತ್ತಿದ್ದೇವೆ ಸ್ಥಿತಿ ಮತ್ತು ಮಾನದಂಡದ ಆಯ್ಕೆಯನ್ನು ನಾವು ಉಳಿಸಿಕೊಳ್ಳುತ್ತೇವೆ ಅರಿವಿನ ಗಣನ ಅಥವಾ ಮನೋಪ್ರೇರಣಾ ಕಾರ್ಯಕ್ಷೇತ್ರಗಳಲ್ಲಿನ ಪಠ್ಯಕ್ರಮದ ಪರಿಣಾಮದ ಪ್ರಸ್ತಾವಿತ ರಚನೆಯ ಹೇಳಿಕೆ ಇದು ಕ್ರಿಯೆ ಜ್ಞಾನ ಸ್ಥಿತಿ ಮತ್ತು ಮಾನದಂಡವನ್ನು ಒಳಗೊಂಡಿದೆ ಪ್ರಸ್ತಾವಿತ ರಚನೆಯ ನಾಲ್ಕು ಅಂಶಗಳಿವೆ ಅವುಗಳಲ್ಲಿ ಎರಡು ಆಯ್ಕೆಗಳಾಗಿವೆ ಸಿಒ ಹೇಳಿಕೆಯ ರಚನೆಯನ್ನು ನೋಡೋಣ ಕ್ರಿಯೆಯು ಕಲಿಯುವವರು ನಿರ್ವಹಿಸಬೇಕಾದ ಅರಿವಿನ ಗಣನ ಅಥವಾ ಮನೋಪ್ರೇರಣಾ ಚಟುವಟಿಕೆಯನ್ನು ಪ್ರತಿನಿಧಿಸುತ್ತದೆ ಕ್ರಿಯೆಯನ್ನು ಒಂದು ಅಥವಾ ಎರಡು ಕ್ರಿಯಾಪದದಿಂದ ಸೂಚಿಸಲಾಗುತ್ತದೆ ಅವು ಸಂಬಂಧಿತ ಅರಿವಿನ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತದೆ ನಾವು ಗಣನ ಮತ್ತು ಮನೋಪ್ರೇರಣಾ ಚಟುವಟಿಕೆಯನ್ನು ನೋಡುವುದಿಲ್ಲ ಆದರೆ ಮೊದಲು ಗುರುತಿಸಿದ ಹಾಗೆ ಗಣನ ಮತ್ತು ಮನೋಪ್ರೇರಣಾ ಕಾರ್ಯಕ್ಷೇತ್ರಗಳೊಂದಿಗೆ ಗುರುತಿಸಲಾದ ಕ್ರಿಯಾಪದಗಳಿವೆ ನಮ್ಮ ಗಮನವು ಇದೀಗ ಅರಿವಿನ ಚಟುವಟಿಕೆಯಲ್ಲಿದೆ ಜ್ಞಾನವು 4 ಅಥವಾ 8 ಜ್ಞಾನ ವಿಭಾಗಗಳಲ್ಲಿ ಯಾವುದೇ ಒಂದು ಅಥವಾ ಹೆಚ್ಚಿನದರಿಂದ ನಿರ್ದಿಷ್ಟ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಅದು ಸಾಮಾನ್ಯ ವರ್ಗಗಳಾಗಿದ್ದರೆ ನಾವು 4 ಅನ್ನು ಹೊಂದಿದ್ದೇವೆ ಆದರೆ ಅದು ಎಂಜಿನಿಯರಿಂಗ್ ಆಗಿದ್ದರೆ ನಾವು ಹೆಚ್ಚುವರಿ 4 ಅನ್ನು ಸೇರಿಸುತ್ತಿದ್ದೇವೆ ಮತ್ತು ಅದು ಜ್ಞಾನದ 8 ವರ್ಗಗಳಾಗಿ ಪರಿಣಮಿಸುತ್ತದೆ ಈ 8 ಜ್ಞಾನದ ವಿಭಾಗಗಳಿಂದ ನೀವು ಒಂದು ಅಥವಾ ಹೆಚ್ಚನ್ನು ತೆಗೆದುಕೊಳ್ಳಬಹುದು ಷರತ್ತು ಕಲಿಯುವವರು ಅನುಸರಿಸುವ ನಿರೀಕ್ಷೆಯ ಪ್ರಕ್ರಿಯೆಯನ್ನು ಅಥವಾ ಅವನು ಯಾವ ಕ್ರಿಯೆಯನ್ನು ನಿರ್ವಹಿಸಬೇಕೆಂಬುದನ್ನು ಪ್ರತಿನಿಧಿಸುತ್ತದೆ

ಇದು ಸಿಒ ಹೇಳಿಕೆಯು ನಾಲ್ಕು ಅಂಶಗಳನ್ನು ಹೊಂದಿರಬಹುದು ಅದರಲ್ಲಿ ಎರಡು ಕಡ್ಡಾಯ ಮತ್ತು ಎರಡು ಆಯ್ಕೆಗಳಾಗಿರಬಹುದು ಕಡ್ಡಾಯ ಅಂಶಗಳು ಕ್ರಿಯೆ ಮತ್ತು ಜ್ಞಾನ ಮತ್ತು ಆಯ್ಕೆಯ ಅಂಶಗಳು ಸ್ಥಿತಿ ಮತ್ತು ಮಾನದಂಡಗಳಾಗಿವೆ ಇವುಗಳನ್ನು ಬರೆಯುವ ವಿಧಾನವನ್ನು ನೀವು ನೋಡಿದಾಗ ಪ್ರಪಂಚದಾದ್ಯಂತ ಸ್ವಲ್ಪ ವಿವಾದಗಳಿವೆ ಕೆಲವು ಸಂದರ್ಭಗಳಲ್ಲಿ ಅವರು ಅನೇಕ ಕ್ರಿಯಾಪದಗಳನ್ನು ಬಳಸುತ್ತಾರೆ ಕೆಲವೊಮ್ಮೆ ಎರಡು ಮತ್ತು ಪ್ರಧಾನವಾಗಿ ಒಂದು ಆದ್ದರಿಂದ ನಮ್ಮ ಪ್ರಸ್ತುತ ಸ್ಥಾನವೆಂದರೆ ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳನ್ನು ಬಳಸುವ ಅವಶ್ಯಕತೆ ತುಂಬಾ ಸಾಮಾನ್ಯವಲ್ಲ ನೀವು ಏನನ್ನಾದರೂ ಚೆನ್ನಾಗಿ ಬರೆದರೆ ಒಂದು ಕ್ರಿಯಾಪದವು ಹೆಚ್ಚಿನ ಸಂದರ್ಭಗಳನ್ನು ನೋಡಿಕೊಳ್ಳುತ್ತದೆ ಸಾಂದರ್ಭಿಕವಾಗಿ ನೀವು ಎರಡು ಕ್ರಿಯಾಪದಗಳ ಅಗತ್ಯವಿರುವ ಪರಿಸ್ಥಿತಿಯನ್ನು ಹೊಂದಿರುತ್ತೀರಿ ಎರಡು ಪರಿಣಾಮಗಳನ್ನು ಒಂದರೊಳಗೆ ಸಂಯೋಜಿಸುವ ಅಭ್ಯಾಸ ಮಾಡಬಾರದು ನೀವು ಪಠ್ಯಕ್ರಮಕ್ಕೆ ಆರು ಪರಿಣಾಮಗಳನ್ನು ಬರೆಯಬೇಕಾಗಿದೆ ಮತ್ತು ನಿಮಗೆ ಬರೆಯಲು ಸಾಧ್ಯವಾಗುವುದಿಲ್ಲ ಎಂದು ಹೇಳೋಣ ನೀವು ಎರಡು ಪರಿಣಾಮಗಳೊಂದಿಗೆ ಬರುತ್ತಿದ್ದೀರಿ ನೀವು ಎರಡು ಕ್ರಿಯಾಪದಗಳನ್ನು ಸಂಯೋಜಿಸಿ ಒಂದೇ ವಾಕ್ಯವನ್ನು ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ಎರಡು ಸಿಒಗಳನ್ನು ಒಂದರೊಳಗೆ ಸಂಯೋಜಿಸಲು ಇದನ್ನು ಕಲಾಕೃತಿಯಾಗಿ ಬಳಸಬಾರದು ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಿಧಿಯ ಹರಿವು ಮತ್ತು ಹಣದ ಹರಿವನ್ನು ಬಳಸಿಕೊಂಡು ಹಣಕಾಸು ಹೇಳಿಕೆಯನ್ನು ತಯಾರಿಸಿ ಮತ್ತು ವಿವರಿಸಿ ಈಗ ಏನಾಗುತ್ತದೆ ಇದರಲ್ಲಿ ಎರಡು ಅಂಶಗಳಿವೆ ಇಲ್ಲಿನ ಷರತ್ತು ನಿಧಿಯ ಹರಿವು ಮತ್ತು ಹಣದ ಹರಿವನ್ನು ಬಳಸುವುದು ಜ್ಞಾನದ ಅಂಶವೆಂದರೆ ಹಣಕಾಸು ಹೇಳಿಕೆ ಈಗ ವಿದ್ಯಾರ್ಥಿಯು ಒದಗಿಸಿದ ಡೇಟಾದಿಂದ ಹಣಕಾಸಿನ ಹೇಳಿಕೆಯನ್ನು ಸಿದ್ಧಪಡಿಸುವ ಅಗತ್ಯವಿದೆ ಅದು ಸಹ ಅಗತ್ಯವಾದ ಪರಿಣಾಮವಾಗಿದೆ ಅದನ್ನು ಬರೆದ ನಂತರ ನೀವು ಹಣಕಾಸಿನ ಹೇಳಿಕೆಯ ಮೂಲಕ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ವಿವರಿಸಲು ಬಯಸುತ್ತೀರಿ ಆದ್ದರಿಂದ ಎರಡೂ ಸಮಾನವಾಗಿ ಮುಖ್ಯವಾಗಿವೆ ಮತ್ತು ಅವು ಒಂದೇ ವಸ್ತುವಿಗೆ ಒಂದೇ ಜ್ಞಾನಕ್ಕೆ ಸಂಬಂಧಿಸಿವೆ ಮತ್ತು ಸಿದ್ಧತೆ ಮತ್ತು ವಿವರಣೆಯು ಸಮಾನವಾಗಿ ಮುಖ್ಯವಾಗಿದೆ ಮತ್ತು ಎರಡೂ ಪ್ರಕ್ರಿಯೆಗಳು ಒಂದೇ ಜ್ಞಾನದ ಅಂಶಗಳಿಗೆ ಸಂಬಂಧಿಸಿವೆ ವಾಸ್ತವವಾಗಿ ನೀವು ನಿಧಿಯ ಹರಿವು ಮತ್ತು ಹಣದ ಹರಿವನ್ನು ಬಳಸಿಕೊಂಡು ಹಣಕಾಸು ಹೇಳಿಕೆಯನ್ನು ಬರೆಯಬೇಕು ಆದ್ದರಿಂದ ಎರಡು ಕ್ರಿಯಾಪದಗಳನ್ನು ಬಳಸುವುದು ವಾಡಿಕೆಯ ವಿಷಯವಾಗಿರದೆ ವಿನಾಯಿತಿಯಾಗಿ ಮಾತ್ರ ಬಳಸಬೇಕು ಪೈಪಿಂಗ್ ನೆಟ್ವರ್ಕ್ಗಳಲ್ಲಿನ ದ್ರವದ ಹರಿವಿಗೆ ಸಂಬಂಧಿಸಿದ ಪ್ರಮುಖ ಮತ್ತು ಸಣ್ಣ ನಷ್ಟಗಳನ್ನು ಲೆಕ್ಕಹಾಕಿ ಅದು ಸಿಒ ಹೇಳಿಕೆ ಇದರಲ್ಲಿರುವ ಅಂಶಗಳನ್ನು ನೀವು ನೋಡಿದರೆ ಕ್ರಿಯೆಯು ಲೆಕ್ಕಾಚಾರಕ್ಕೆ ಸಂಬಂಧಿಸಿದೆ ಇದು ಅರಿವಿನ ಪ್ರಕ್ರಿಯೆಗೆ ಅನ್ವಯಿಸುತ್ತದೆ ಮತ್ತು ಜ್ಞಾನವು ಪೈಪಿಂಗ್ ನೆಟ್ವರ್ಕ್ಗಳಲ್ಲಿನ ದ್ರವದ ಹರಿವಿನೊಂದಿಗೆ ಸಂಬಂಧಿಸಿದ ಪ್ರಮುಖ ಮತ್ತು ಸಣ್ಣ ನಷ್ಟಗಳು ಇಲ್ಲಿ ನೀವು ಲೆಕ್ಕ ಮಾಡುತ್ತಿದ್ದೀರಿ ಆದ್ದರಿಂದ ಇಲ್ಲಿ ಕಾರ್ಯವಿಧಾನದ ಜ್ಞಾನವಿದೆ ಮತ್ತು ಅದರಲ್ಲಿ ಪರಿಕಲ್ಪನೆಗಳು ಇವೆ ಆದ್ದರಿಂದ ಇದು ಪರಿಕಲ್ಪನಾ ಮತ್ತು ಕಾರ್ಯವಿಧಾನದ ಜ್ಞಾನವಾಗಿದೆ ಮತ್ತು ನಾವು ಯಾವುದೇ ಷರತ್ತುಗಳನ್ನು ಹಾಕಿಲ್ಲ ನಾವು ಯಾವುದೇ ಮಾನದಂಡಗಳನ್ನು ಹಾಕಿಲ್ಲ ಮತ್ತೊಂದು ಮಾದರಿ ಬಲ ಮತ್ತು ವೇಗವರ್ಧನೆಗೆ ಒಳಪಟ್ಟ ಕಟ್ಟುನಿಟ್ಟಾದ ವಸ್ತುಗಳ ನಿರ್ದಿಷ್ಟ ಯಾಂತ್ರಿಕ ವ್ಯವಸ್ಥೆಯ ಕ್ರಿಯಾತ್ಮಕ ಅಸಮತೋಲಿತ ಪರಿಸ್ಥಿತಿಗಳನ್ನು ನಿರ್ಧರಿಸಿ ಈಗ ಕ್ರಿಯೆಯು "ನಿರ್ಧರಿಸಿ" ಅದು ಅನ್ವಯಿಸುತ್ತದೆ ವರ್ಗದಲ್ಲಿದೆ ಜ್ಞಾನವು ಕ್ರಿಯಾತ್ಮಕ ಅಸಮತೋಲಿತ ಪರಿಸ್ಥಿತಿಗಳು ಕ್ರಿಯಾತ್ಮಕ ಅಸಮತೋಲಿತ ಪರಿಸ್ಥಿತಿಗಳನ್ನು ನಿರ್ಧರಿಸುವುದು ಮುಖ್ಯ ವಿಷಯ ಇವು ಪರಿಕಲ್ಪನಾ ಮತ್ತು ಕಾರ್ಯವಿಧಾನ ಇಲ್ಲಿ ಷರತ್ತು ಬಲ ಮತ್ತು ವೇಗವರ್ಧನೆಗೆ ಒಳಪಡುವ ಕಠಿಣ ವಸ್ತುಗಳ ಯಾಂತ್ರಿಕ ವ್ಯವಸ್ಥೆಯಾಗಿದೆ ಮತ್ತು ಯಾವುದೇ ಮಾನದಂಡವಿಲ್ಲ ಮೂರನೇ ಮಾದರಿ ಹೈವ್ ಮತ್ತು ಪಿಗ್ ಸ್ಕ್ರಿಪ್ಟ್ಗಳನ್ನು ಬಳಸಿಕೊಂಡು ಹಡೂಪ್ ಕ್ಲಸ್ಟರ್ನಲ್ಲಿ ಡೇಟಾವನ್ನು ಪ್ರಕ್ರಿಯೆಗೊಳಿಸಿ ಇಲ್ಲಿ ಕ್ರಿಯೆಯುನೀವು ಡೇಟಾವನ್ನು ಪ್ರಕ್ರಿಯೆಗೊಳಿಸುವ ಅಥವಾ ಆ ಡೇಟಾದೊಂದಿಗೆ ಏನನ್ನಾದರೂ ಮಾಡುವ ಪ್ರಕ್ರಿಯೆಯಾಗಿದೆ ಆದ್ದರಿಂದ ಇದು ಅನ್ವಯಿಸು ವರ್ಗಕ್ಕೆ ಬೀಳುತ್ತದೆ ಜ್ಞಾನವು ಹಡೂಪ್ ಕ್ಲಸ್ಟರ್ನಲ್ಲಿರುವ ಡೇಟಾ ಆದ್ದರಿಂದ ಅದು ಪರಿಕಲ್ಪನಾತ್ಮಕ ಮತ್ತು ಕಾರ್ಯವಿಧಾನವಾಗಿದೆ ಮತ್ತು ನೀವು ಹೈವ್ ಮತ್ತು ಪಿಗ್ ಸ್ಕ್ರಿಪ್ಟ್ಗಳನ್ನು ಬಳಸಬೇಕಾಗುತ್ತದೆ ಇದು ಷರತ್ತು ಮತ್ತು ಮಾನದಂಡ ಯಾವುದೂ ಇಲ್ಲ ಮತ್ತೊಂದು ಮಾದರಿ TINA TI ಬಳಸಿ ಸಿಮ್ಯುಲೇಶನ್ ಮೂಲಕ ವೋಲ್ಟೇಜ್ ನಿಯಂತ್ರಿತ ಆಂದೋಲಕಗಳಲ್ಲಿನ ಎಲ್ಲಾ ನಿಯತಾಂಕಗಳ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಿ ಇಲ್ಲಿ ಕ್ರಿಯಾಪದವು ಅರ್ಥಮಾಡಿಕೊಳ್ಳಿ ಮತ್ತು ಜ್ಞಾನವು ವೋಲ್ಟೇಜ್ ನಿಯಂತ್ರಿತ ಆಂದೋಲಕಗಳಲ್ಲಿನ ಎಲ್ಲಾ ನಿಯತಾಂಕಗಳ ಪರಿಣಾಮವಾಗಿದೆ ವೋಲ್ಟೇಜ್ ನಿಯಂತ್ರಿತ ಆಂದೋಲಕವು ಒಂದು ಪ್ರತಿಕ್ರಿಯೆ ಜಾಲವಾಗಿದೆ ಆದ್ದರಿಂದ ಆ ಮಟ್ಟಿಗೆ ರೇಖಾತ್ಮಕವಲ್ಲದ ಸರ್ಕ್ಯೂಟ್ ಅನ್ನು ಅಧ್ಯಯನ ಮಾಡುವ ಮುಖ್ಯ ಸಾಧನವೆಂದರೆ ಸಿಮ್ಯುಲೇಶನ್ ನೀವು ಆ ಪ್ರತ್ಯನುಕರಣೆಯನ್ನು TINA TI ಅನ್ನು ಬಳಸಿ ಉಪಯೋಗಿಸಬೇಕು TINA TI ಅನಲಾಗ್ ಸರ್ಕ್ಯೂಟ್ಗಳನ್ನು ಅನುಕರಿಸುವ ಸಾಫ್ಟ್ವೇರ್ ಪ್ಯಾಕೇಜ್ ಆಗಿದೆ ಆದ್ದರಿಂದ ಅದು ಮಾದರಿ 4 ಈ ನಾಲ್ಕು ಮಾದರಿಗಳು ನಿಮಗೆ ಪಠ್ಯಕ್ರಮದ ಪರಿಣಾಮದ ಹೇಳಿಕೆಗಳ ಕೆಲವು ವೈಶಿಷ್ಟ್ಯಗಳನ್ನು ಪ್ರಸ್ತುತಪಡಿಸುತ್ತವೆ ಆದರೆ ಇದರಲ್ಲಿ ಇನ್ನೂ ಹೆಚ್ಚಿನವುಗಳಿವೆ ಅದನ್ನು ನಾವು ನಂತರದ ಪಠ್ಯದಲ್ಲಿ ಅನ್ವೇಷಿಸುತ್ತೇವೆ ಇವುಗಳನ್ನು ಬರೆದ ನಂತರ ನಾವು ಈ ಸಿಒಗಳನ್ನು ಕೋಷ್ಟಕದಲ್ಲಿ ಕಂಡುಹಿಡಿಯಬೇಕು ಎಬಿವಿ ಅಂದರೆ ಆಂಡರ್ಸನ್ ಬ್ಲೂಮ್ ವಿನ್ಸೆಂಟಿ ಪ್ರವರ್ಗ ಕೋಷ್ಟಕ ನೀವು ನೋಡುವಂತೆ ನಾವು ವ್ಯವಹರಿಸುವ ಎರಡು ಜ್ಞಾನದ ವಿಭಾಗಗಳಿವೆ ಆದ್ದರಿಂದ ಮಾದರಿಗಳು ಇಲ್ಲಿ ಎರಡು ವರ್ಗಗಳ ಅಡಿಯಲ್ಲಿ ಬರುತ್ತವೆ ಎಸ್ 1 ಎಸ್ 2 ಎಸ್ 3 ಮೂರು ಮಾದರಿಗಳು ಪರಿಕಲ್ಪನಾ ಅನ್ವಯಿಸು ಮತ್ತು ಕಾರ್ಯವಿಧಾನದಲ್ಲಿವೆ ಆದರೆ ಮಾದರಿ 4 ಅರ್ಥಮಾಡಿಕೊಳ್ಳುವುದು ಮತ್ತು ಪರಿಕಲ್ಪನೆ ಅಡಿಯಲ್ಲಿ ಬರುತ್ತದೆ ಪ್ರವರ್ಗ ಕೋಷ್ಟಕದಲ್ಲಿ ನೀವು ಸಿಒಗಳನ್ನು ಪತ್ತೆ ಮಾಡುವುದು ಹೀಗೆ ನೀವು ಅವುಗಳನ್ನು ಹೇಗೆ ಕಂಡುಹಿಡಿಯುತ್ತೀರಿ ಈ ಪಠ್ಯಕ್ರಮ ವಿಜ್ಞಾನ ಮಾನವಿಕತೆ ಸಾಮಾಜಿಕ ವಿಜ್ಞಾನ ಅಥವಾ ನಿರ್ವಹಣೆಗೆ ಸೇರಿದ್ದರೆ ಆಂಡರ್ಸನ್ ಬ್ಲೂಮ್ ಪ್ರವರ್ಗ ಕೋಷ್ಟಕದಲ್ಲಿ ಸಿಒಗಳನ್ನು ಪತ್ತೆ ಮಾಡಿ ಅದು 6 ರಿಂದ 4 ಟೇಬಲ್ ಆಗಿದೆ ಎಂಜಿನಿಯರಿಂಗ್ ಮತ್ತು ಎಂಜಿನಿಯರಿಂಗ್ ವಿಜ್ಞಾನಕ್ಕೆ ಸೇರಿದ ಪಠ್ಯಕ್ರಮಗಳಲ್ಲಿ 6 ರಿಂದ 8 ಟೇಬಲ್ ಹೊಂದಿರುವ ಎಬಿವಿ ಪ್ರವರ್ಗ ಕೋಷ್ಟಕದಲ್ಲಿ ಸಿಒಗಳನ್ನು ಪತ್ತೆ ಮಾಡಿ ಅದು ವ್ಯತ್ಯಾಸ ಪಠ್ಯಕ್ರಮದ ಪರಿಣಾಮದ ಪ್ರಸ್ತುತ ತಿಳುವಳಿಕೆಯ ಆಧಾರದ ಮೇಲೆ ನಾವು ಪಠ್ಯಕ್ರಮದ ಪರಿಣಾಮಗಳ ಇನ್ನೂ ಹಲವು ವೈಶಿಷ್ಟ್ಯಗಳನ್ನು ನೋಡಲಿದ್ದೇವೆ ನಿಮಗೆ ಪರಿಚಯವಿರುವ ಪಠ್ಯಕ್ರಮಗಳಿಂದ ಪ್ರಸ್ತುತಪಡಿಸಲಾದ ರಚನೆಯಲ್ಲಿ ಮೂರು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಎಬಿವಿ ಪ್ರವರ್ಗ ಕೋಷ್ಟಕದಲ್ಲಿ ಪತ್ತೆ ಮಾಡಿ ನಿಮ್ಮಲ್ಲಿ ಹೆಚ್ಚಿನವರು ಎಂಜಿನಿಯರಿಂಗ್ ಶಿಕ್ಷಕರಾಗಿರುವುದರಿಂದ ನಿಮಗೆ ಪರಿಚಯವಿರುವ ಅಥವಾ ನೀವು ಈಗಾಗಲೇ ಕಲಿಸಿದ ಒಂದು ಅಥವಾ ಎರಡು ಪಠ್ಯಕ್ರಮವನ್ನು ಆರಿಸುತ್ತೀರಿ ನಂತರ ಮೂರು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಲು ಪ್ರಯತ್ನಿಸಿ ಮುಂದಿನ ಪಠ್ಯದಲ್ಲಿ ನಾವು ಪಠ್ಯಕ್ರಮದ ಪರಿಣಾಮಗಳ ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಅನ್ವೇಷಿಸುತ್ತೇವೆ ಆದ್ದರಿಂದ ಮುಂದಿನ ಪಠ್ಯದ ಪ್ರಬಲ ಅಂಶವೆಂದರೆ ನಿಮಗೆ ಪಠ್ಯಕ್ರಮದ ಪರಿಣಾಮಗಳನ್ನು ಪ್ರಸ್ತುತಪಡಿಸಿದರೆ ಅದರಲ್ಲಿ ದೋಷಗಳನ್ನು ಗುರುತಿಸುವುದು ಏಕೆಂದರೆ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವಾಗ ನೀವು ಹಲವಾರು ನಿರ್ದಿಷ್ಟಪಡಿಸಿದ ಆಪರೇಟ್ ದೋಷದ ಷರತ್ತುಗಳನ್ನು ಅನುಸರಿಸಬೇಕಾಗುತ್ತದೆ ಅವುಗಳಲ್ಲಿ ಪ್ರಮುಖವಾದದ್ದು ಅಳತೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು